ಮ್ಯಾಗ್ನೆಟಿಕ್ ಕ್ಷೇತ್ರಗಳಿಗೆ ವೆಕ್ಟರ್ ಸಂಭಾವ್ಯ ಹಿಂದಿನ ಉಪನ್ಯಾಸದಲ್ಲಿ ನಾವು ಆಂಪಿಯರ್ ನಿಯಮದ ಅವಿಭಾಜ್ಯ ರೂಪದ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಡೆಲ್ ಕ್ರಾಸ್ B ಅನ್ನು ಮ್ಯೂ 0 j ಗೆ ಸಮನಾಗಿ ಬಳಸಿದ್ದೇವೆ ಅಥವಾ ಅದು ಅವಿಭಾಜ್ಯ ರೂಪವಾಗಿದೆ ಅದು B ಡಾಟ್ d l ಮ್ಯೂ ಗೆ ಸಮನಾಗಿರುತ್ತದೆ ಕೆಲವು ಆಯಾಮದ ಸಂದರ್ಭಗಳಲ್ಲಿ ಆಯಸ್ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ನಾನು ಆ ಲೂಪ್ ನಿಂದ ಸುತ್ತುವರೆದಿದ್ದೇನೆ ನಾವು ಅಲ್ಲಿಯೂ ಹೇಳಿದ್ದೇವೆ ಕಾಂತಕ್ಷೇತ್ರಗಳ ಸಾಮರ್ಥ್ಯವನ್ನು ನಾವು ವ್ಯಾಖ್ಯಾನಿಸಬಹುದೇ ಎಂಬುದು ನಮಗೆ ಪತ್ತೆಯಾದ ಪ್ರಶ್ನೆಯಾಗಿದೆ ಈ ಉಪನ್ಯಾಸದಲ್ಲಿ ನಾವು ಈ ಪ್ರಶ್ನೆಯನ್ನು ಪರಿಹರಿಸುತ್ತೇವೆ ವಿದ್ಯುತ್ ಕ್ಷೇತ್ರಗಳಿಗೆ ನಾವು ಕರ್ಲ್ E 0 ಗೆ ಸಮನಾಗಿರುವುದನ್ನು ನೆನಪಿಸಿಕೊಳ್ಳಿ ಮತ್ತು ಸಂಭಾವ್ಯತೆಯನ್ನು ವ್ಯಾಖ್ಯಾನಿಸಲು ನಾವು ಇದನ್ನು ಬಳಸುತ್ತೇವೆ ಏಕೆಂದರೆ ಗ್ರೇಡಿಯಂಟ್ ನ ಸುರುಳಿ ಯಾವಾಗಲೂ 0 ಗೆ ಸಮಾನವಾಗಿರುತ್ತದೆ ಒಬ್ಬರು ಬರೆಯಬಹುದು ಏಕೆಂದರೆ E ನಲ್ಲಿನ ಈ ಸ್ಥಿತಿಯು V R ನ ಮೈನಸ್ ಗ್ರೇಡಿಯಂಟ್ಗೆ ಸಮಾನವಾಗಿರುತ್ತದೆ ಏಕೆಂದರೆ ಈ ಸುರುಳಿ ಯಾವಾಗಲೂ ನಿಮಗೆ 0 ನೀಡುತ್ತದೆ ಅದೇ ರೀತಿ ಈಗ ನಾವು ಕಾಂತೀಯ ಕ್ಷೇತ್ರದ ಸಂದರ್ಭದಲ್ಲಿ ಬಳಸುತ್ತೇವೆ ಈ ಸಮೀಕರಣ ಆಯಸ್ಕಾಂತೀಯ ಕ್ಷೇತ್ರದ ಭಿನ್ನತೆ ಯಾವಾಗಲೂ 0 ಆಗಿರುತ್ತದೆ ಈಗ ವೆಕ್ಟರ್ ಕ್ಷೇತ್ರದ ಕರ್ಲ್ ವಿಭಜನೆಯು ಯಾವಾಗಲೂ 0 ಎಂದು ಒಬ್ಬರು ತೋರಿಸಬಹುದು ಆದ್ದರಿಂದ B ಯ ವಿಭಜನೆಯು 0 ಎಂದು ಸೂಚಿಸುತ್ತದೆ ನಾನು B ಅನ್ನು A ಆಫ್ r ನ ಸುರುಳಿಯಾಗಿ ಬರೆಯಬಹುದು ಮತ್ತು ಆದ್ದರಿಂದ ಈಗ ನಾವು B ಅನ್ನು ಪಡೆಯಬಹುದು ಎಂದು ಹೇಳಬಹುದು ಮತ್ತೊಂದು ವೆಕ್ಟರ್ ಕ್ಷೇತ್ರದ ಕರ್ಲ್ ನಾನು ವೆಕ್ಟರ್ ಸಂಭಾವ್ಯ ಎಂದು ಕರೆಯಲಿದ್ದೇನೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದ ವಿಷಯದಲ್ಲಿ ನಾವು ಸ್ಕೇಲಾರ್ ಸಂಭಾವ್ಯ V R ಅನ್ನು ಹೊಂದಿದ್ದೇವೆ ಇದನ್ನು ಕೆಲಸ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಆಯಸ್ಕಾಂತೀಯ ಕ್ಷೇತ್ರದ ವಿಷಯದಲ್ಲಿ ಇದು ವೆಕ್ಟರ್ ಸಂಭಾವ್ಯತೆಯಾಗಿದ್ದು ಇದರ ಸುರುಳಿ ನನಗೆ ಕಾಂತಕ್ಷೇತ್ರವನ್ನು ನೀಡುತ್ತದೆ ಈಗ V r ಅನ್ನು ಸ್ಥಿರದೊಳಗೆ ವ್ಯಾಖ್ಯಾನಿಸಿದಂತೆಯೇ ಹಾಗೆಂದರೆ ಅರ್ಥವೇನು ಇದರರ್ಥ ನಾನು V r ಅಥವಾ V r ಪ್ಲಸ್ C ಹೊಂದಿರಬಹುದು ನಾನು ಸ್ಥಿರವಾದ V r ಅನ್ನು ಹೊಂದಿರಬಹುದು ಅದು ಇನ್ನೂ ಅದೇ ಭೌತಿಕ ಪ್ರಮಾಣದ ವಿದ್ಯುತ್ ಕ್ಷೇತ್ರವನ್ನು ನನಗೆ ನೀಡುತ್ತದೆ ಇದೇ ರೀತಿಯಾಗಿ ನಾನು B r ಅನ್ನು ಎ r ನ ಕರ್ಲ್ ಹೊಂದಿರುವಾಗ ನಾನು ಈ A r ಕರ್ಲ್ ಅನ್ನು A r ಪ್ಲಸ್ ಗ್ರೇಡಿಯಂಟ್ ಅನ್ನು ಬೇರೆ ಯಾವುದಾದರೂ ಪ್ರಮಾಣದಲ್ಲಿ ಬರೆಯಬಹುದು ನಾವು ಚಿ r ಎಂದು ಕರೆಯೋಣ ಏಕೆಂದರೆ ಗ್ರೇಡಿಯಂಟ್ ನ ಕರ್ಲ್ ಯಾವಾಗಲೂ 0 ಆಗಿರುತ್ತದೆ ಸ್ಕೇಲಾರ್ ಕ್ಷೇತ್ರದ ಗ್ರೇಡಿಯಂಟ್ ಒಳಗೆ ಒಂದು r ಅನ್ನು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಸಂಭಾವ್ಯ V ಅನಿಯಂತ್ರಿತ ಸಮಯ ನೋಡಿ 0455 ಸ್ಥಿರವನ್ನು ಹೊಂದಿದಂತೆಯೇ A r ಸಹ ಸ್ಕೇಲಾರ್ ಕ್ಷೇತ್ರದ ಗ್ರೇಡಿಯಂಟ್ ವರೆಗೆ ಅನಿಯಂತ್ರಿತತೆಯನ್ನು ಹೊಂದಿರುತ್ತದೆ A ಯ ಭೌತಿಕ ವ್ಯಾಖ್ಯಾನದ ಬಗ್ಗೆ ಏನು ಎ ಎಂದರೆ ಏನು ಎಂದು ನಾನು ಕೇಳಬಹುದೇ ನೆನಪಿರಲಿ ವಿದ್ಯುತ್ ಕ್ಷೇತ್ರದ ಸಂದರ್ಭದಲ್ಲಿ ಸಂಭವನೀಯ ಶಕ್ತಿಯು ಆ ವಿದ್ಯುತ್ ಕ್ಷೇತ್ರದಲ್ಲಿ ಯುನಿಟ್ ಚಾರ್ಜ್ ಅನ್ನು ಸರಿಸಲು ಅಗತ್ಯವಾದ ಕೆಲಸವಾಗಿತ್ತು ನಾನು ಇಲ್ಲಿ ಇದೇ ರೀತಿಯ ವ್ಯಾಖ್ಯಾನವನ್ನು ಹೊಂದಬಹುದೇ ಆದ್ದರಿಂದ ಉತ್ತರವು ಸರಳವಲ್ಲ ಆದರೆ A ಯ ಆಯಾಮಗಳನ್ನು ನೋಡುವಾಗ ನಾವು ಸ್ವಲ್ಪ ಒಳಭಾಗವನ್ನು ಪಡೆಯಬಹುದು A ಯ ಕರ್ಲ್ ನನಗೆ B ನೀಡುತ್ತದೆ ಮತ್ತು ಆದ್ದರಿಂದ A B ಟೈಮ್ಸ್ ಉದ್ದ B ಆಯಾಮಗಳನ್ನು ಹೊಂದಿರುತ್ತದೆ B ನಮ್ಮಲ್ಲಿ qv B ಬಲಕ್ಕೆ ಸಮನಾಗಿರುತ್ತದೆ ಎಂದು ನೆನಪಿಸಿಕೊಳ್ಳುತ್ತಾರೆ ಮತ್ತು ಆದ್ದರಿಂದ B ಎಂಬುದು ಫೋರ್ಸ್ ಓವರ್ q v ಆಗಿರುತ್ತದೆ ಇಲ್ಲಿ ನಾವು ಅದನ್ನು ಬದಲಿಸೋಣ ನಂತರ ನಾನು ಬಲದ ಬಾರಿ ಉದ್ದವನ್ನು ಡಿವೈಡೆಡ್ ಬೈ qv A ಯ ಆಯಾಮಗಳಾಗಿ ಇವೆ ಮತ್ತು ಆದ್ದರಿಂದ q A F ನ ಆಯಾಮ L ಡಿವೈಡೆಡ್ ಬೈ v ಈ ಬಾರಿ ಬರೆಯಿರಿ F ಬಾರಿ t ಒಂದು ಆವೇಗ ಆದ್ದರಿಂದ q A ಆವೇಗದ ಆಯಾಮವನ್ನು ಹೊಂದಿದೆ ಆದರೂ ಇದು ನೇರವಾಗಿ ಕಣ ಅಥವಾ ಯಾವುದರ ಆವೇಗವಲ್ಲ ಆದರೆ ಇದು ಕೇವಲ ಒಂದು ಪಾತ್ರವನ್ನು ವಹಿಸುತ್ತದೆ ಎಂದು ನಾವು ನೋಡೋಣ ಈಗ ಅದನ್ನು ಬಿಟ್ಟುಬಿಡುತ್ತೇವೆ ನಾವು ಈಗ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಮತ್ತು ಕೆಲವು ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸೋಣ ಅಲ್ಲಿ ನಾವು ಆಯಸ್ಕಾಂತೀಯ ವೆಕ್ಟರ್ ಸಾಮರ್ಥ್ಯವನ್ನು ಲೆಕ್ಕ ಹಾಕುತ್ತೇವೆ ಉದಾಹರಣೆ 1 ನಾನು ಅನಂತ ಉದ್ದದ ನೇರ ಪ್ರವಾಹವನ್ನು ಹೊತ್ತೊಯ್ಯುವ ತಂತಿಯನ್ನು ತೆಗೆದುಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ ಮತ್ತು B ಕ್ಷೇತ್ರವು ಈ ರೀತಿಯ ವಲಯಗಳಲ್ಲಿ ತಿರುಗಾಡುತ್ತಿರುವಂತೆ ಕಾಣುತ್ತದೆ ಎಂದು ನಾವು ಮೊದಲೇ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾನು B ಅನ್ನು s ನ ದೂರದಲ್ಲಿ B ಗೆ ಸಮನಾಗಿರುತ್ತದೆ ಎಂದು ಬರೆಯಬಹುದು ಮ್ಯೂ 0 I ಓವರ್ 2 ಪೈ s ಪೈ ನ ದಿಕ್ಕಿನಲ್ಲಿ ಇದು A ನ ಕರ್ಲ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಒಂದು ಸಿಲಿಂಡರಾಕಾರದ ಸಮ್ಮಿತಿ ಇದೆ ನಾನು ಇದರ ವ್ಯಾಖ್ಯಾನವನ್ನು ಬಳಸುತ್ತೇನೆ ಸಿಲಿಂಡರಾಕಾರದ ನಿರ್ದೇಶಾಂಕಗಳ ವಿಷಯದಲ್ಲಿ ಸುರುಳಿ ಮತ್ತು ಸಿಲಿಂಡರಾಕಾರದ ಸಮನ್ವಯವು ನನಗೆ ಕೇವಲ ಫೈ ಘಟಕವನ್ನು ಮಾತ್ರ ಬೇಕಾಗಿರುವುದರಿಂದ A ಫೈ ಘಟಕದ ಕರ್ಲ್ ಅನ್ನು ಭಾಗಶಃ A s ಕಾಂಪೊನೆಂಟ್ z ಮೈನಸ್ ಭಾಗಶಃ A z ಭಾಗಶಃ s ಎಂದು ನೀಡಲಾಗುತ್ತದೆ ಮತ್ತು ಇದು ನಮ್ಮ ಸಂದರ್ಭದಲ್ಲಿ ಮ್ಯೂ 0 I ಓವರ್ 2 ಪೈ ಲಾಗ್ s ಇರುತ್ತದೆ ಇದು ತಕ್ಷಣ ನಾನು A ಗಳನ್ನು 0 ಎಂದು ತೆಗೆದುಕೊಳ್ಳಬಹುದು ಮತ್ತು A z ಮ್ಯೂ 0 I ಓವರ್ 2 ಪೈ ಲಾಗ್ s ಮೈನಸ್ ಚಿಹ್ನೆಯೊಂದಿಗೆ ಮುಂದೆ ಇರುತ್ತದೆ ಎಂದು ಸೂಚಿಸುತ್ತದೆ ಇದು ನನಗೆ B ಗೆ ಸರಿಯಾದ ಉತ್ತರವನ್ನು ನೀಡುತ್ತದೆ ಎಂದು ನೀವು ತಕ್ಷಣ ನೋಡಬಹುದು ನಾನು ಸಹ ಆಯ್ಕೆ ಮಾಡಬಹುದು A ಫೈ 0 ಎಂದು ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಅನಂತ ಉದ್ದದ ಪ್ರವಾಹವನ್ನು ಹೊತ್ತೊಯ್ಯುವ ತಂತಿಯ A ವೆಕ್ಟರ್ ಅನ್ನು ಮೈನಸ್ ಮು 0 I ಓವರ್ 2 ಪೈ ಲಾಗ್ s ದಿಕ್ಕಿನಲ್ಲಿ ಎಂದು ಬರೆಯಬಹುದು ಉದಾಹರಣೆ 2 ನಾವು B z ಗೆ ಸಮನಾದ ಏಕರೂಪದ ಕ್ಷೇತ್ರವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾನು ಕಾರ್ಟೇಶಿಯನ್ ನಿರ್ದೇಶಾಂಕಗಳನ್ನು ಬಳಸುತ್ತಿರುವ ಪ್ರತಿಯೊಂದು ಸ್ಥಳದಲ್ಲೂ ಹಾಗೆ ಆದ್ದರಿಂದ ನಾನು ಇದನ್ನು x y z ಭಾಗಶಃ ಭಾಗಶಃ x ಭಾಗಶಃ y ಭಾಗಶಃ z A x A y A z ನಾನು z ಘಟಕಗಳಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದೇನೆ ಆದ್ದರಿಂದ ಭಾಗಶಃ A z ಭಾಗಶಃ y ಮೈನಸ್ ಭಾಗಶಃ A y ಭಾಗಶಃ z ಪ್ಲಸ್ y ಘಟಕ ಭಾಗಶಃ A x ಭಾಗಶಃ z ಮೈನಸ್ ಭಾಗಶಃ A z ಭಾಗಶಃ x ಪ್ಲಸ್ z ಘಟಕವು ಬರೆಯಲು x ಘಟಕವಿದೆ ನಾನು ನಿಜವಾಗಿಯೂ ಆಸಕ್ತಿ ಹೊಂದಿದ್ದೇನೆ ಭಾಗಶಃ A y ಭಾಗಶಃ x ಮೈನಸ್ ಭಾಗಶಃ A x ಭಾಗಶಃ y ಮತ್ತು ಇದು ಈ ಪ್ರಮಾಣಕ್ಕೆ ಸಮನಾಗಿರಬೇಕು ಆದ್ದರಿಂದ ಭಾಗಶಃ A x ಓವರ್ ಭಾಗಶಃ y ಭಾಗಶಃ A y ಓವರ್ ಭಾಗಶಃ x B ಗೆ ಸಮನಾಗಿರಲು ನಾನು ಬಯಸುತ್ತೇನೆ ಇಲ್ಲಿ ಮೂರು ವಿಭಿನ್ನ ಸಾಧ್ಯತೆಗಳನ್ನು ನಾನು A y ಯನ್ನು B x ಬೈ 2 ಮತ್ತು A x ಗೆ ಸಮನಾಗಿರಲು ತೆಗೆದುಕೊಳ್ಳಬಹುದು ಎಂದು ನೀವು ತಕ್ಷಣ ನೋಡಬಹುದು ಮೈನಸ್ B y 2 ಗೆ ಆದ್ದರಿಂದ ಒಂದು ವೆಕ್ಟರ್ B ಗೆ 2 y x ಪ್ಲಸ್ x y ದಿಕ್ಕಿನಿಂದ ಸಮನಾಗಿರುತ್ತದೆ ಇದನ್ನು ನಾನು B s ಎಂದು 2 ಫೈ ಯಿಂದ ಮೈನಸ್ ಚಿಹ್ನೆಯೊಂದಿಗೆ ಬರೆಯಬಹುದು ಎರಡನೆಯ ಸಾಧ್ಯತೆಯನ್ನು ನಾನು ಹೊಂದಬಹುದು A y ಮತ್ತುB x A x 0 ಗೆ ಸಮನಾಗಿರುತ್ತದೆ ನಾನು ಇಲ್ಲಿ ನಿಮಗೆ A z 0 ಗೆ ಸಮನಾಗಿರುತ್ತದೆ ಆದ್ದರಿಂದ ನನಗೆ A B x y ಗೆ ಸಮನಾಗಿರುತ್ತದೆ ಅಥವಾ ಮೂರನೇ ಸಾಧ್ಯತೆ A y 0 x ಗೆ ಸಮನಾಗಿರುತ್ತದೆ A x ಮೈನಸ್ B y ಮತ್ತು A z 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಅದು A ಮೈನಸ್ B x B y x ನ ದಿಕ್ಕಿನಲ್ಲಿ ಈ ಮೂರು ಸಾಧ್ಯತೆಗಳು ನನಗೆ B ಗೆ ಒಂದೇ ಉತ್ತರವನ್ನು ನೀಡುತ್ತವೆ ನಾನು ಮೊದಲೇ ಹೇಳಿದಂತೆ ಅವೆಲ್ಲವೂ ಒಂದು ಅಥವಾ ಇನ್ನೊಂದು ಪ್ರಮಾಣದ ಇಳಿಜಾರುಗಳ ಪ್ರಮಾಣಗಳಿಂದ ಭಿನ್ನವಾಗಿರುತ್ತದೆ ಈಗ ನಾನು ಹೊಂದಿರುವ ಎರಡು ನಿರ್ದಿಷ್ಟ ಪ್ರಕರಣಗಳನ್ನು ನೋಡೋಣ x ದಿಕ್ಕಿನಲ್ಲಿ ಮೈನಸ್ B y ಓವರ್ 2 ಪ್ಲಸ್ y ದಿಕ್ಕಿನಲ್ಲಿ B x ಬೈ 2 ಮತ್ತು ನಾನು A ಅನ್ನು ಮೈನಸ್ B y x ಗೆ ಸಮನಾಗಿಸುತ್ತೇನೆ ನಾವು ವ್ಯತ್ಯಾಸವನ್ನು ತೆಗೆದುಕೊಳ್ಳೋಣ ಇದನ್ನು A 1 A 2 A 1 ಮೈನಸ್ A 2 ಎಂದು ಕರೆಯುವುದು B y ಬೈ 2 x ಪ್ಲಸ್ B x ಬೈ 2 ಗೆ ಸಮಾನವಾಗಿರುತ್ತದೆ ಮತ್ತು ಇದನ್ನು ನೀವು ಗ್ರೇಡಿಯಂಟ್ ಆಗಿ ಸ್ಪಷ್ಟವಾಗಿ ನೋಡಬಹುದು B xy ಬೈ 2 ಎಂದು ಆದ್ದರಿಂದ ಎರಡು ವೆಕ್ಟರ್ ವಿಭವಗಳ ನಡುವಿನ ವ್ಯತ್ಯಾಸವು ಸ್ಕೇಲಾರ್ ಕ್ಷೇತ್ರದ ಗ್ರೇಡಿಯಂಟ್ ಗೆ ಸಮಾನವಾಗಿರುತ್ತದೆ ಎಂದು ನೀವು ತೋರಿಸಿದ್ದೀರಿ ಮೂರನೆಯ ಉದಾಹರಣೆಯಲ್ಲಿ ಈ ಪ್ರಸ್ತುತ ಸಾಗಿಸುವ ಹಾಳೆಯ ವೆಕ್ಟರ್ ಸಾಮರ್ಥ್ಯವನ್ನು ಪ್ರಸ್ತುತ ಮೇಲ್ಮೈ ಪ್ರವಾಹವು K ಯೊಂದಿಗೆ ಸಮನಾಗಿರುತ್ತದೆ ಎಂದು ಲೆಕ್ಕಾಚಾರ ಮಾಡೋಣ ಈ ಪ್ರಸ್ತುತ ಸಾಗಿಸುವ ಹಾಳೆಯನ್ನು ನಾನು ನಿಮಗೆ ನೆನಪಿಸುತ್ತೇನೆ ಈ ದಿಕ್ಕಿನಲ್ಲಿ ನಾನು x ಹೊಂದಿದ್ದ ಹಿಂದಿನ ಉಪನ್ಯಾಸ y ಹಾಳೆಯ ಉದ್ದಕ್ಕೂ ಹೋಗುತ್ತದೆ ಮತ್ತು z ಮೇಲಕ್ಕೆ ಹೋಗುತ್ತದೆ ಮತ್ತು ಕಾಂತಕ್ಷೇತ್ರ B ಯನ್ನ K ಮ್ಯೂ 0 K ಓವರ್ 2 x ಅಥವಾ ಮ್ಯೂ 0 K ಓವರ್ 2 x ಮೈನಸ್ ಚಿಹ್ನೆಎಂದು ನೀಡಲಾಗಿದೆ ಆದ್ದರಿಂದ ಇದಕ್ಕಾಗಿ ನಾವು A ಅನ್ನು ಲೆಕ್ಕಾಚಾರ ಮಾಡೋಣ A ನನಗೆ ಕ್ಷೇತ್ರವನ್ನು ನೀಡುತ್ತದೆ ಅದು ಮ್ಯೂ 0 K ಓವರ್ x K ಮ್ಯೂ 0 K ಓವರ್ 2 x ದಿಕ್ಕಿನಲ್ಲಿ 0 ಕ್ಕಿಂತ ದೊಡ್ಡದಾದ z ಗಾಗಿ ನೀಡುತ್ತದೆ X ಘಟಕವು ಭಾಗಶಃ A z ಓವರ್ ಭಾಗಶಃ y ಮೈನಸ್ ಭಾಗಶಃ A y ಓವರ್ ಭಾಗಶಃ z ಆದ್ದರಿಂದ ನಾನು ತಕ್ಷಣ ಅಲ್ಲಿ ಬರೆಯಬಹುದು ಅಥವಾ A z ಮ್ಯೂ 0 K y ಓವರ್ 2 ಕ್ಕೆ ಸಮಾನವಾಗಿರುತ್ತದೆ ಮತ್ತು A y 0 ಗೆ ಸಮನಾಗಿರುತ್ತದೆ ಅಥವಾ ಈ ಉತ್ತರವನ್ನು ನೀಡುವ ಯಾವುದೇ ಸಂಯೋಜನೆಯಾಗಿದೆ ವಿಭಿನ್ನ A ಗಳ ನಡುವಿನ ವ್ಯತ್ಯಾಸವನ್ನು ನೀವು ಮತ್ತೆ ಲೆಕ್ಕ ಹಾಕಿದರೆ ಅದು ನಿರ್ದಿಷ್ಟ ಸ್ಕೇಲಾರ್ ಕ್ಷೇತ್ರದ ಗ್ರೇಡಿಯಂಟ್ ಗೆ ಸಮನಾಗಿರುತ್ತದೆ